ವಿದ್ಯುತ್ ಸ್ಥಳಾಂತರ ಧ್ರುವೀಕರಿಸಿದ ಅಥವಾ ಧ್ರುವೀಕರಣ P ಅನ್ನು ಹೊಂದಿರುವ ವಸ್ತು ಇದ್ದರೆ ನಾವು ಇದನ್ನು ನೋಡಿದ್ದೇವೆ ವಿದ್ಯುತ್ ಸಮಸ್ಯೆಗಳಂತೆ ನಾವು ಇದನ್ನು ಯೋಚಿಸಬಹುದು ಸಿಗ್ಮಾ ಇದೆ ಅದು ಮೇಲ್ಮೈ ಮೇಲೆ P ಡಾಟ್ n ಆಗಿದೆ ಆದ್ದರಿಂದ ನಾನು ಇಲ್ಲಿ ಕೆಲವು ಪ್ಲಸ್ ಚಾರ್ಜ್ ಗಳನ್ನು ಬರೆಯಬಹುದು ಮೈನಸ್ ಚಾರ್ಜ್ ಗಳು ಇಲ್ಲಿ ಇಲ್ಲಿ n ಎಂಬುದು ಮೇಲ್ಮೈಯಿಂದ ಅಥವಾ ವಸ್ತುವಿನಿಂದ ಹೊರಹೋಗುವ ಸಾಮಾನ್ಯವಾಗಿದೆ ಮತ್ತು ಚಾರ್ಜ್ ಸಾಂದ್ರತೆಯು P ನ ಮೈನಸ್ ಡೈವರ್ಜೆನ್ಸ್ ಆಗಿದೆ ನಾನು ಇಲ್ಲಿ r ನ ಕಾರ್ಯವನ್ನು ಸ್ಪಷ್ಟವಾಗಿ ಬರೆಯುತ್ತೇನೆ ಮತ್ತು ಇದನ್ನು ನಾವು ಬೌಂಡ್ ಚಾರ್ಜ್ ಎಂದು ಕರೆಯುತ್ತೇವೆ ಏಕೆಂದರೆ ಇವುಗಳು ಬೌಂಡ್ ಚಾರ್ಜ್ ಗಳಾಗಿವೆ ಅವು ಚಲಿಸಲು ಮುಕ್ತವಾಗಿಲ್ಲ ಮತ್ತು ನಾವು ನೋಡಿದ ಸಂಗತಿಯೆಂದರೆ ಈ ಚಾರ್ಜ್ ಗಳಿಂದ ನಾವು ಒಂದು ಹಂತದಲ್ಲಿ ಅಥವಾ ವಿದ್ಯುತ್ ಕ್ಷೇತ್ರವನ್ನು ಪೊಟೆನ್ಶಿಯಲ್ ಇಂದ ಲೆಕ್ಕ ಹಾಕಬಹುದು ಉದಾಹರಣೆಗೆ ಪೊಟೆನ್ಶಿಯಲ್ ಅನ್ನು 1 ಅಥವಾ 4 ಪೈ ಎಪ್ಸಿಲಾನ್ 0 ಮತ್ತು ಇಂಟೆಗ್ರಾಲ್ ಮೈನಸ್ ಡೆಲ್ ಪ್ರೈಮ್ ಡಾಟ್ P r ಪ್ರೈಮ್ ಎಂದು ನೀಡಲಾಗಿದೆ ನಾನು r ಪ್ರೈಮ್ ಬರೆಯುತ್ತಿದ್ದೇನೆ ಏಕೆಂದರೆ r ಪ್ರೈಮ್ ನಾನು ಮೂಲ ಬಿಂದುವಾಗಿ ತೆಗೆದುಕೊಳ್ಳುತ್ತಿದ್ದೇನೆ r ಮೈನಸ್ r ಪ್ರೈಮ್ d v ಪ್ರೈಮ್ ಪ್ಲಸ್ 1 ಓವರ್ 4 ಪೈ ಎಪ್ಸಿಲಾನ್ 0 ಇಂಟಿಗ್ರೇಷನ್ P r ಪ್ರೈಮ್ ಡಾಟ್ n ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d s ಪ್ರೈಮ್ ಮತ್ತು ಅನುಗುಣವಾದ ವಿದ್ಯುತ್ ಕ್ಷೇತ್ರ E ಅನ್ನು V r ನ ಮೈನಸ್ ಗ್ರಾಡ್ ಆಗಿ ನೀಡಲಾಗುತ್ತದೆ ಆದ್ದರಿಂದ ಇದು ಸಾಮಾನ್ಯ ತಂತ್ರವಾಗಿದೆ ಆದರೆ ನಾವು ವ್ಯವಹರಿಸಲು ಹೊರಟಿರುವ ವಸ್ತುಗಳು ಧ್ರುವೀಕರಣಗೊಳ್ಳಲಿವೆ ಅದು ಅವುಗಳನ್ನು ಬಾಹ್ಯ ಭಾವನೆಗೆ ಒಳಪಡಿಸಿದಾಗ ನಾನು ಅದಕ್ಕೆ ಒಂದು ಕ್ಷೇತ್ರವನ್ನು ಅನ್ವಯಿಸಿದರೆ ಅಥವಾ ಅದನ್ನು ಇತರ ಚಾರ್ಜ್ ಗಳ ಉಪಸ್ಥಿತಿಯಲ್ಲಿ ಇರಿಸಿದರೆ ಅವರು ಧ್ರುವೀಕರಣವನ್ನು ಸೃಷ್ಟಿಸಲಿದ್ದಾರೆ ಮತ್ತು ನಾವು ತಿಳಿದುಕೊಳ್ಳಲು ಬಯಸುವುದು ವಿದ್ಯುತ್ ಕ್ಷೇತ್ರಗಳನ್ನು ಅಥವಾ ಈ ಮಾಧ್ಯಮಗಳ ಪರಿಣಾಮಗಳನ್ನು ಲೆಕ್ಕಹಾಕಲು ಒಂದು ಸಾಮಾನ್ಯ ವಿಧಾನವನ್ನು ಅಭಿವೃದ್ಧಿಪಡಿಸಿ ಈ ಮಾಧ್ಯಮ ಧ್ರುವೀಕರಿಸಬಹುದಾದ ಮಾಧ್ಯಮ ಅಥವಾ ಚಾರ್ಜ್ ಗಳ ಉಪಸ್ಥಿತಿ ಮತ್ತು ಧ್ರುವೀಕರಿಸಬಹುದಾದ ಮಾಧ್ಯಮವು ಒಟ್ಟಾಗಿ ಯಾವ ರೀತಿಯ ಕ್ಷೇತ್ರಗಳು ಅಥವಾ ಪೊಟೆನ್ಶಿಯಲ್ ಅನ್ನು ಉಂಟುಮಾಡುತ್ತದೆ ಆದ್ದರಿಂದ ಈ ಸನ್ನಿವೇಶದಲ್ಲಿ ಅಂತಹ ಸಮಸ್ಯೆಗಳನ್ನು ಪರಿಹರಿಸಲು ಅನುಕೂಲವಾಗುವ ವಿದ್ಯುತ್ ಸ್ಥಳಾಂತರ ಎಂದು ನಾವು ಪರಿಚಯಿಸಲಿದ್ದೇವೆ ಸ್ಥಳಾಂತರವನ್ನು ಅರ್ಥಮಾಡಿಕೊಳ್ಳಲು ನಾವು ಬರೆಯೋಣ ಕೆಲವು ಚಾರ್ಜ್ ವಿತರಣೆಯ ಉಪಸ್ಥಿತಿಯಿಂದಾಗಿ ನಾನು ವಿದ್ಯುತ್ ಕ್ಷೇತ್ರವನ್ನು ಹೊಂದಿದ್ದರೆ ಅದನ್ನು ನಾನು ರೋ r ಮತ್ತು ಡೈಎಲೆಕ್ಟ್ರಿಕ್ ಮಾಧ್ಯಮ ಎಂದು ಕರೆಯುತ್ತೇನೆ ಅದನ್ನು ನಾನು ಕೆಂಪು ಬಣ್ಣದಿಂದ ತೋರಿಸುತ್ತಿದ್ದೇನೆ ಇದು ಡೈಎಲೆಕ್ಟ್ರಿಕ್ ಮಾಧ್ಯಮವಾಗಿದೆ ಈ ಚಾರ್ಜ್ ವಿತರಣೆ ಅದರೊಳಗೆ ಇರಬಹುದು ಇದು ಬೌಂಡ್ ಚಾರ್ಜ್ ಗಳಿಂದ ಭಿನ್ನವಾಗಿದೆ ನಂತರ ಡೆಲ್ ಡಾಟ್ E E ವಿಭಜನೆಯು ಮೈನಸ್ ಆಗಿರುತ್ತದೆ ಇದು ಎಪ್ಸಿಲಾನ್ 0 ಮೇಲೆ ರೋ r ಆಗಿದೆ ಹೆಚ್ಚುವರಿಯಾಗಿ ಬೌಂಡ್ ಚಾರ್ಜ್ ಗಳಿಂದಾಗಿ ಕ್ಷೇತ್ರವಿದೆ ಆದ್ದರಿಂದ ಅದನ್ನು P ನ ಮೈನಸ್ ಡೈವರ್ಜೆನ್ಸ್ ಎಂದು ನೀಡಲಾಗುವುದು ಅದು ಎಪ್ಸಿಲಾನ್ 0 ರ ಮೇಲೆ ಬೌಂಡ್ ಚಾರ್ಜ್ ಆಗಿದೆ ನಾನು ಈ ಸಮೀಕರಣವನ್ನು ಎಪ್ಸಿಲಾನ್ 0 E ಪ್ಲಸ್ P ಯ ಡೈವರ್ಜೆನ್ಸ್ ಎಂದು ಪುನಃ ಬರೆಯಬಹುದು ಇದು ಪ್ಲಸ್ ರೋ ಆಫ್ r ಮತ್ತು ಇದು ಧ್ರುವೀಕರಣದಿಂದ ಉಂಟಾಗುವ ಬೌಂಡ್ ಚಾರ್ಜ್ ಗಳಿಂದ ಪ್ರತ್ಯೇಕಿಸಲು ನಾನು ಹೋಗಲಿದ್ದೇನೆ ಇದನ್ನು ಉಚಿತ ಎಂದು ಕರೆಯಿರಿ ಮತ್ತು ಬ್ರಾಕೆಟ್ ಗಳಲ್ಲಿನ ಈ ಪ್ರಮಾಣವು ಎಪ್ಸಿಲಾನ್ 0 E ಪ್ಲಸ್ P ನಾನು D ಅಥವಾ ಸ್ಥಳಾಂತರವನ್ನು ಕರೆಯಲಿದ್ದೇನೆ ಮತ್ತು ಸ್ಥಳಾಂತರದ ಭಿನ್ನತೆಯು ರೋ ಮುಕ್ತಕ್ಕೆ ಸಮಾನವಾಗಿರುತ್ತದೆ ಎಂಬ ಭೇದಾತ್ಮಕ ಸಮೀಕರಣವನ್ನು ಇದು ಪೂರೈಸುತ್ತದೆ ನೀವು ಇಷ್ಟಪಟ್ಟರೆ D ಗಾಗಿ ಗಾಸ್ ಕಾನೂನು ಈಗ ಸ್ಥಳಾಂತರವನ್ನು ತೆಗೆದುಕೊಳ್ಳುವ ಪ್ರಯೋಜನವೇನು ಚಾರ್ಜ್ ರಹಿತವಾಗಿರುವುದು ನನಗೆ ತಿಳಿದಿರುವ ನಾನು ಸರಬರಾಜು ಮಾಡಿದ ಅಥವಾ ನಾವು ತರುವ ವಿಷಯ ಆದ್ದರಿಂದ ಆ ಚಾರ್ಜ್ ಗೆ ಸಂಬಂಧಿಸಿದ ಒಂದು ಪ್ರಮಾಣವನ್ನು ಹೊಂದಿರುವುದು ಒಳ್ಳೆಯದು ಬದಲಿಗೆ ಒಂದು ಪ್ರಮಾಣವು ಪ್ರಚೋದಿಸಲ್ಪಡುತ್ತದೆ ಉದಾಹರಣೆಗೆ ನಾನು ಈ ರೀತಿಯ ಮಾಧ್ಯಮವನ್ನು ಇಲ್ಲಿಗೆ ತಂದು ವಿದ್ಯುತ್ ಕ್ಷೇತ್ರದ ಮುಂದೆ ಇಟ್ಟರೆ ಇದರ ಮೇಲೆ ಚಾರ್ಜ್ ಗಳನ್ನು ಪ್ರಚೋದಿಸಲಾಗುವುದು ಮತ್ತು ನನಗೆ ಗೊತ್ತಿಲ್ಲ ಆ ಪ್ರಚೋದಕ ಚಾರ್ಜ್ ಗಳು ಯಾವುವು ಆದ್ದರಿಂದ ಚಾರ್ಜ್ಗಳ ವಿಷಯದಲ್ಲಿ ನಾನು ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಲು ಬಯಸುತ್ತೇನೆ ಅದು ನನಗೆ ತಿಳಿದಿದೆ ಮತ್ತು ರೋ ಮುಕ್ತವಾಗಿದೆ ಆದ್ದರಿಂದ ನಮಗೆ ಒಂದು ಪ್ರಮಾಣ ಸ್ಥಳಾಂತರ ಸಿಕ್ಕಿದೆ ಇದು ಈ ರೀತಿಯ ಉಚಿತ ಚಾರ್ಜ್ ಗೆ ಸಂಬಂಧಿಸಿದೆ ಆದ್ದರಿಂದ ಡೆಲ್ ಡಾಟ್ d ರೋ ಫ್ರೀ ಗೆ ಸಮಾನವಾಗಿರುತ್ತದೆ ಮತ್ತೊಂದೆಡೆ ವಿದ್ಯುತ್ ಕ್ಷೇತ್ರವು ಇನ್ನೂ ಚಾರ್ಜ್ ಗಳಿಂದ ಬೌಂಡ್ ಚಾರ್ಜ್ ಗಳು ಅಥವಾ ಉಚಿತ ಚಾರ್ಜ್ ಗಳಿಂದ ಉಂಟಾಗುತ್ತದೆ ಆದ್ದರಿಂದ ನಾವು ಮೊದಲೇ ನೋಡಿದಂತೆ ಇದನ್ನು ಮೈನಸ್ V r ಎಂದು ಬರೆಯಬಹುದು ಇದನ್ನು ನಾನು r ಪ್ರೈಮ್ r ಮೈನಸ್ r ಪ್ರೈಮ್ನಲ್ಲಿ ಇಂಟಿಗ್ರೇಷನ್ ರೋ ಫ್ರೀ ಎಂದು ಸ್ಪಷ್ಟವಾಗಿ ಬರೆಯಬಹುದಿತ್ತು ಇದನ್ನು r ಮೈನಸ್ r ಪ್ರೈಮ್ ಕ್ಯೂಬ್ಡ್ d v ಪ್ರೈಮ್ ಮತ್ತು P r ಪ್ರೈಮ್ ದ ಮೈನಸ್ ಡೈವರ್ಜೆನ್ಸ್ ಅದು ಮೇಲ್ಮೈ ಚಾರ್ಜ್ ಗಳಿಂದಾಗಿ r ಮೈನಸ್ r ಪ್ರೈಮ್ ಕ್ಯೂಬ್ಡ್ r ಮೈನಸ್ r ಪ್ರೈಮ್ d v ಪ್ರೈಮ್ ಪ್ಲಸ್ನಿಂದ ಭಾಗಿಸಲ್ಪಟ್ಟಿದೆ ವಿಷಯವೆಂದರೆ ಅದು ಕೆಲವು ಆರೋಪಗಳಿಂದ ಹೊರಬರುತ್ತಿದೆ ಆದ್ದರಿಂದ ಯಾವುದೂ ಕಡಿಮೆಯಿಲ್ಲ ನಾವು ನೋಡುತ್ತಿರುವುದು r ನಲ್ಲಿನ ವಿದ್ಯುತ್ ಕ್ಷೇತ್ರವು ಈ ಸ್ಥಿರ ಚಾರ್ಜ್ ಗಳಿಂದ ಉದ್ಭವಿಸುತ್ತಿದೆ ಮತ್ತು ಆದ್ದರಿಂದ E ನ ಕರ್ಲ್ 0 ಆಗಿದೆ ಇದರ ಅರ್ಥವೇನೆಂದರೆ ನಾವು ಪೊಟೆನ್ಶಿಯಲ್ V r ನಿಂದ E ಅನ್ನು ಲೆಕ್ಕ ಹಾಕಬಹುದು ಅದು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ನಾನು ಎರಡು ಪ್ರಮಾಣಗಳನ್ನು ಹೊಂದಿದ್ದೇನೆ ನಾನು ಧ್ರುವೀಕರಣದೊಂದಿಗೆ ಮಾಧ್ಯಮವನ್ನು ಹೊಂದಿರುವಾಗ ನಾನು ಮಾಧ್ಯಮವನ್ನು ಹೊಂದಿರುವಾಗ ಎರಡೂ ಪ್ರಮಾಣಗಳು ಧ್ರುವೀಕರಣ ಹೊಂದಿರುತ್ತವೆ ಆದ್ದರಿಂದ ಇದು ಧ್ರುವೀಕರಣ ಮತ್ತು ಕೆಲವು ಉಚಿತ ಚಾರ್ಜ್ ಗಳು ರೋ r ಪ್ರೈಮ್ ನನಗೆ ಎರಡು ಸಮೀಕರಣಗಳಿವೆ ಒಂದು ಸ್ಥಳಾಂತರದೊಂದಿಗೆ ಸ್ಥಳಾಂತರದ ವ್ಯತ್ಯಾಸವು ರೋ ಫ್ರೀ r ಗೆ ಸಮನಾಗಿರುತ್ತದೆ ಮತ್ತು E ನ ಕರ್ಲ್ 0 ಆಗಿದೆ ಈಗ ಹೆಲ್ಮ್ಹೋಲ್ಟ್ಜ್ ಪ್ರಮೇಯವನ್ನು ನೆನಪಿಸಿಕೊಳ್ಳಿ ಅದು ಯಾವುದೇ ಪ್ರಮಾಣವನ್ನು ಲೆಕ್ಕಹಾಕಲು ನನಗೆ ಕರ್ಲ್ ಮತ್ತು ಡೈವರ್ಜನ್ಸ್ ಬೇಕು ಇಲ್ಲಿ ನಾನು D ಮತ್ತು E ಎಂಬ ಎರಡು ಪ್ರಮಾಣಗಳನ್ನು ಹೊಂದಿದ್ದೇನೆ D ನ ಭಿನ್ನತೆ ಮತ್ತು E ನ ಕರ್ಲ್ ನನಗೆ ತಿಳಿದಿದೆ D ಯ ಕರ್ಲ್ 0 ಎಂದು ನಾವು ಪ್ರಶ್ನೆಯನ್ನು ಕೇಳೋಣ D ಕರ್ಲ್ 0 ಆಗಿದ್ದರೆ ಮತ್ತು ಅದು ತಿಳಿದಿದ್ದರೆ ಅದು ಸಮಸ್ಯೆಯಂತೆ ಆಗುತ್ತದೆ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುವ ನಂತರ D ಯ ಭಿನ್ನತೆ ಮತ್ತು ಕರ್ಲ್ ಅನ್ನು ನಾನು ತಿಳಿದಿದ್ದೇನೆ ನಾನು D ಅನ್ನು ಪೊಟೆನ್ಶಿಯಲ್ ಗ್ರೇಡಿಯಂಟ್ ಎಂದು ಬರೆಯಬಹುದು ಮತ್ತು ನಾವು ಮೊದಲು ಮಾಡಿದಂತೆ ಎಲ್ಲಾ ಲೆಕ್ಕಾಚಾರಗಳನ್ನು ಮಾಡಬಹುದು ಆದರೆ ಇದು ಅನಿವಾರ್ಯವಲ್ಲ ಏಕೆಂದರೆ D ಕರ್ಲ್ ಎಪ್ಸಿಲಾನ್ 0 E ಪ್ಲಸ್ P ನ ಕರ್ಲ್ ಗೆ ಸಮನಾಗಿರುತ್ತದೆ ಅದು ಎಪ್ಸಿಲಾನ್ 0 E ಕರ್ಲ್ ಆಫ್ E ಪ್ಲಸ್ ಕರ್ಲ್ ಆಫ್ P ಇದು 0 ಆದ್ದರಿಂದ ನಾನು P ನ ಕರ್ಲ್ ನೊಂದಿಗೆ ಉಳಿದಿದ್ದೇನೆ ನಿಮ್ಮ ಪರದೆಯ ಎಡಭಾಗದಲ್ಲಿರುವ ಚಿತ್ರವನ್ನು ನೋಡಿ ನನ್ನ ಬಳಿ ಒಂದು ವಸ್ತು ಇದೆ ಎಂದು ಭಾವಿಸೋಣ ಇದನ್ನು ನಾವು Y ದಿಕ್ಕಿನಲ್ಲಿ ತೆಗೆದುಕೊಳ್ಳೋಣ ಇದು X ದಿಕ್ಕಿನಲ್ಲಿರಬೇಕು ಮತ್ತು ನನಗೆ ಧ್ರುವೀಕರಣವಿದೆ ಅದು Y ದಿಕ್ಕಿನಲ್ಲಿದೆ ಮತ್ತು X ನೊಂದಿಗೆ ಬದಲಾಗುತ್ತದೆ ಆದ್ದರಿಂದ ನಾನು ಧ್ರುವೀಕರಣವನ್ನು ಮಾಡಿದಂತೆ P ಅನ್ನು ನೀಡಲಾಗುತ್ತದೆ ಅದು Y ದಿಕ್ಕಿನಲ್ಲಿರುತ್ತದೆ ಮತ್ತು ಬದಲಾಗುತ್ತದೆ ಆದ್ದರಿಂದ ನನ್ನಲ್ಲಿ P ನ x ಇದೆ ಎಂದು ಭಾವಿಸೋಣ ಕೆಲವು P 0 E ಮೈನಸ್ x ಗೆ a y ಯುನಿಟ್ ವೆಕ್ಟರ್ ಮೂಲಕ ಹೆಚ್ಚಿಸುತ್ತದೆ P ನ ಕರ್ಲ್ 0 ಅಲ್ಲ ಎಂದು ನೀವು ತಕ್ಷಣ ನೋಡುತ್ತೀರಿ ನಾನು ಮಾಡಲು ಪ್ರಯತ್ನಿಸುತ್ತಿರುವ ಅಂಶವೆಂದರೆ P ನ ಕರ್ಲ್ 0 ಆಗಿರಬೇಕಾಗಿಲ್ಲ ಆದ್ದರಿಂದ ಸಾಮಾನ್ಯವಾಗಿ ನಾನು ಎಪ್ಸಿಲಾನ್ 0 ಗಿಂತ E ರೋ ಫ್ರೀ ಬೌಂಡ್ ಚಾರ್ಜ್ ಗಳ ಡೆಲ್ ಡಾಟ್ P ಅನ್ನು ಬೇರೆಡೆಗೆ ಬರೆಯಬಹುದು ಆದರೆ ಧ್ರುವೀಕರಿಸಬಹುದಾದ ಮಾಧ್ಯಮವಿದ್ದರೆ ಅಲ್ಲಿ P ಸ್ವತಃ E ಅನ್ನು ಅವಲಂಬಿಸಿರುತ್ತದೆ ಇದು ನನಗೆ ತಿಳಿದಿಲ್ಲ ಆದ್ದರಿಂದ ನಾನು ಇದನ್ನು ಬರೆಯುತ್ತೇನೆ ಇದು ನಮಗೆ ಒಂದು ಪ್ರಾಥಮಿಕ ವಿಷಯವಲ್ಲ ಮತ್ತು ಆದ್ದರಿಂದ ಈಗ ನಾವು ಡೈಎಲೆಕ್ಟ್ರಿಕ್ ಮಾಧ್ಯಮದ ಉಪಸ್ಥಿತಿಯಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ತಂತ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಮೊದಲು ನಾವು ಅದನ್ನು ಮಾಡುತ್ತೇವೆ ವಿದ್ಯುತ್ ಸ್ಥಳಾಂತರಗಳಿಗಾಗಿ ಈಗ ಕೆಲವು ಲೆಕ್ಕಾಚಾರಗಳನ್ನು ಮಾಡೋಣ ಆದ್ದರಿಂದ ಅದು ಏನು ಎಂಬುದರ ಕುರಿತು ನಿಮಗೆ ಒಂದು ಕಲ್ಪನೆ ಇದೆ ಮೊದಲೇ ನೆನಪಿಡಿ ನಾವು ಸಮಸ್ಯೆಯನ್ನು ಪರಿಹರಿಸಿದ್ದೇವೆ ಅಲ್ಲಿ ನಾನು ನಿಮಗೆ ಎತ್ತರ H ತ್ರಿಜ್ಯ R R ಅನ್ನು ಹೊಂದಿರುವ ಡೈಎಲೆಕ್ಟ್ರಿಕ್ ಸಿಲಿಂಡರ್ ಅನ್ನು ನೀಡಿದ್ದೇನೆ ಈ ರೀತಿ H ಮತ್ತು P ಗಿಂತ ಹೆಚ್ಚು ಉತ್ತಮವಾಗಿದೆ ಈ ಸಂದರ್ಭದಲ್ಲಿ ಇದು ಮೇಲಿನ ಧನಾತ್ಮಕ ಚಾರ್ಜ್ ಗಳನ್ನು ಹೊಂದಿರುವ ಸಿಲಿಂಡರ್ ಗೆ ಸಮನಾಗಿರುತ್ತದೆ ಎಂದು ನಾವು ತೋರಿಸಿದ್ದೇವೆ ಇದು ಸಿಗ್ಮಾ P ಬೈ ಎಪ್ಸಿಲಾನ್ 0 ಗೆ ಸಮನಾಗಿರುತ್ತದೆ ಕೆಳಭಾಗದಲ್ಲಿ ಋಣಾತ್ಮಕ ಚಾರ್ಜ್ ಗಳು ಚಾರ್ಜ್ ನೊಂದಿಗೆ ಮೈನಸ್ P 0 ಆಗಿರುತ್ತದೆ ಮತ್ತು ವಿದ್ಯುತ್ ಕ್ಷೇತ್ರವು ಈ ದಿಕ್ಕಿನಲ್ಲಿದೆ ಇದು E ನಾನು ಇಲ್ಲಿ ತೋರಿಸುತ್ತಿರುವ ಬದಿಯಲ್ಲಿರುವ ಫ್ರಿಂಜ್ ಪರಿಣಾಮಗಳನ್ನು ನಿರ್ಲಕ್ಷಿಸಿದರೆ ನಾನು ಹೊರಗಿನ ಫ್ರಿಂಜ್ ಪರಿಣಾಮಗಳನ್ನು ನಿರ್ಲಕ್ಷಿಸಿದರೆ ಹೇಗಾದರೂ 0 P 0 ಆಗಿದೆ ಆದ್ದರಿಂದ ಸ್ಥಳಾಂತರ D ಸಹ 0 ಆಗಿರುತ್ತದೆ ಸ್ಥಳಾಂತರದ ಎರಡನೆಯ ಉದಾಹರಣೆಯಾಗಿ ಧ್ರುವೀಕರಣವು ಏಕರೂಪವಾಗಿರುವುದರೊಂದಿಗೆ ನಾವು ಈ ಹಿಂದೆ ಮಾತನಾಡಿದ್ದ ಧ್ರುವೀಕರಿಸಿದ ಗೋಳವನ್ನು ತೆಗೆದುಕೊಳ್ಳೋಣ ಮತ್ತು ಈ Z ದಿಕ್ಕನ್ನು ಹೇಳೋಣ ಮತ್ತು ನಾವು ತೋರಿಸಿದ ಸಂಗತಿಯೆಂದರೆ ಇದು ಇಲ್ಲಿ ಧನಾತ್ಮಕ ಚಾರ್ಜ್ ಮತ್ತು ಕೆಳಗಿನ ಭಾಗದಲ್ಲಿ ಋಣಾತ್ಮಕ ಚಾರ್ಜ್ ಅನ್ನು ಹೊಂದಿರುವ ಗೋಳಕ್ಕೆ ಸಮನಾಗಿರುತ್ತದೆ ಮತ್ತು ಇದನ್ನು P ಕೊಸೈನ್ ಥೀಟಾ ಎಂದು ನೀಡಲಾಗುತ್ತದೆ ಮತ್ತು ಇದು ಒಳಗೆ ವಿದ್ಯುತ್ ಕ್ಷೇತ್ರವನ್ನು ನೀಡಿತು ಅದು ಕೆಳಗೆ ಹೋಗುತ್ತಿದೆ ಆದ್ದರಿಂದ P P 0 z ಆಗಿದ್ದರೆ ಸಿಗ್ಮಾ ಥೀಟಾ P 0 ಕೊಸೈನ್ ಥೀಟಾ ಗೆ ಸಮನಾಗಿರುತ್ತದೆ ಮತ್ತು ವಿದ್ಯುತ್ ಕ್ಷೇತ್ರವು ಮೈನಸ್ P 0 ಬೈ 3 ಎಪ್ಸಿಲಾನ್ 0 Z ಆಗಿದೆ ಮತ್ತು ಒಳಗೆ ಸ್ಥಳಾಂತರವು ಎಪ್ಸಿಲಾನ್ 0 E ಪ್ಲಸ್ P ಆಗಿರುತ್ತದೆ ಎಂದು ಸೂಚಿಸುತ್ತದೆ ಇದು E 2 3 rd P 0 z ಅಥವಾ 2 3rd P ಹೊರಗಿನ E ದ್ವಿಧ್ರುವಿಯಾಗಿದೆ ಇಲ್ಲಿ P 4 ಪೈ ಬೈ 3 R ಕ್ಯೂಬ್ಡ್ R ತ್ರಿಜ್ಯ P z ಮತ್ತು ಹೊರಗಿನ ಧ್ರುವೀಕರಣ 0 ಆಗಿದೆ ಆದ್ದರಿಂದ D ಕೇವಲ 1 ಓವರ್ 4 ಪೈ P ಡಾಟ್ r ಇಲ್ಲಿ 3 ಇದೆ R ಮೈನಸ್ P ಓವರ್ r ಕ್ಯೂಬ್ಡ್ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಎಲೆಕ್ಟ್ರಿಕ್ ಡಿಸ್ಪ್ಲೇಸ್ಮೆಂಟ್ ಎಂಬ ಹೊಸ ಪ್ರಮಾಣವನ್ನು ಪರಿಚಯಿಸಿದ್ದೇವೆ ಅದು ಎಪ್ಸಿಲಾನ್ 0 E ಪ್ಲಸ್ P ಇದು ಡೈವರ್ಜೆನ್ಸ್ ಎನ್ನುವುದು ವ್ಯವಸ್ಥೆಯಲ್ಲಿ ಮೂರು ಚಾರ್ಜ್ ಗೆ ಸಮಾನವಾಗಿರುತ್ತದೆ ಮತ್ತು ಅದು ಕರ್ಲ್ 0 ಅಲ್ಲ ಮತ್ತು ಅದು ಸಂಬಂಧಿಸಿದೆ ಮತ್ತು ನಾವು ಹೊಂದಿದ್ದೇವೆ ಕೆಲವು ಉದಾಹರಣೆಗಳಿಗಾಗಿ ಕೆಲವು ಸ್ಥಳಾಂತರವನ್ನು ಲೆಕ್ಕಹಾಕಲಾಗಿದೆ